ಆದ್ದರಿಂದ ಇಲ್ಲಿಯವರೆಗೆ ನಾವು ಏನು ಮಾಡಿದ್ದೇವೆಂದರೆ ನಾವು ಈ ಸಮೀಕರಣವನ್ನು ಅಮೂರ್ತವಾಗಿ ಎಂದು ಬರೆದಿದ್ದೇವೆ ಆದ್ದರಿಂದ ನಾವು 1ಡಿ ಸಮಸ್ಯೆಯನ್ನು ತ್ವರಿತವಾಗಿ ನೋಡೋಣ ಆದ್ದರಿಂದ ಈ 1ಡಿ ಸಮಸ್ಯೆಗೆ ನಾವು ತರಂಗ ಸಮೀಕರಣವನ್ನು ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ನಮಗೆಲ್ಲರಿಗೂ ತಿಳಿದಿರುವ ತರಂಗ ಸಮೀಕರಣವು ∇2U k2U 0 ಮತ್ತು ಇದು 1D ಸಮೀಕರಣಗಳು ಆದ್ದರಿಂದ ಇದು ಸರಳವಾಗಿದೆ ಆದ್ದರಿಂದ ಇದೀಗ ನಾವು ಸಮೀಕರಣಗಳ ವ್ಯವಸ್ಥೆಯನ್ನು ಪರಿಹರಿಸಲು ಹೋಗುವುದಿಲ್ಲ ಏಕೆಂದರೆ ನಾನು ನಿಮಗೆ ಸ್ವಲ್ಪ ಹೇಳಲು ಬಯಸುತ್ತೇನೆ ನಿಮಗೆ ಗಡಿ ಸ್ಥಿತಿಯ ಉದಾಹರಣೆಯನ್ನು ನೀಡುತ್ತೇನೆ ಇಲ್ಲಿಯವರೆಗೆ ನಾವು ಗಡಿ ಪರಿಸ್ಥಿತಿಗಳ ಬಗ್ಗೆ ಮಾತನಾಡಲಿಲ್ಲ ಆದ್ದರಿಂದ ಇದು 1D ಸಮಸ್ಯೆ ಅಂದರೆ ತರಂಗವು x ದಿಕ್ಕಿನಲ್ಲಿ ಹೋಗುತ್ತದೆ ಆದ್ದರಿಂದ ನಾವು ಇಲ್ಲಿಯೇ ಒಂದು ನಿರ್ದೇಶಾಂಕ ವ್ಯವಸ್ಥೆಯನ್ನು ತೆಗೆದುಕೊಳ್ಳೋಣ ಆದ್ದರಿಂದ x ಮತ್ತು ಇದನ್ನು ನಾವು y ಮತ್ತು ಇದನ್ನು z ಮಾಡೋಣ ಮತ್ತು ವಿದ್ಯುತ್ ಕ್ಷೇತ್ರವು y ಅಕ್ಷದ ಉದ್ದಕ್ಕೂ ಇದೆ ಎಂದು ನಾನು ಹೇಳಲಿದ್ದೇನೆ ಆದ್ದರಿಂದ ಯಾವ ಮಾರ್ಗವು x ಉದ್ದಕ್ಕೂ ಚಲಿಸುತ್ತಿದ್ದರೆ ನಾವು H ಅನ್ನು ಯಾವ ದಿಕ್ಕಿನಲ್ಲಿ ಸಾಗುತ್ತೇವೆ ವಿದ್ಯಾರ್ಥಿ z ನಿಮ್ಮ ಬಲಗೈ ಕರ್ಲ್ ನಿಯಮದ ಪ್ರಕಾರ z ಸರಿ ಆದ್ದರಿಂದ ತರಂಗವು ಸರಿಯಾಗಿ ಚಲಿಸುವ ದಿಕ್ಕನ್ನು E × H ನನಗೆ ನೀಡುತ್ತಿದೆ ಆದ್ದರಿಂದ E ನಾನು ಇಲ್ಲಿ ನನ್ನ ವೇರಿಯೇಬಲ್ ಆಗಿ ತೆಗೆದುಕೊಳ್ಳಲಿದ್ದೇನೆ Uyˆ ಹೌದು ಸಮತಲ ತರಂಗವು ಹೇಗೆ ಕಾಣುತ್ತದೆ ಎಂದು ನಮಗೆ ಈಗಾಗಲೇ ತಿಳಿದಿದೆ ಆದ್ದರಿಂದ ಯಾವುದೇ ವಿವರವಾದ ಲೆಕ್ಕಾಚಾರಗಳಿಲ್ಲದೆ ನಾನು ಅಲ್ಲಿ H ನ ರೂಪವನ್ನು ಬರೆಯಬಹುದೇ E ನ ಪರಿಮಾಣ ಮತ್ತು H ನ ಪರಿಮಾಣದ ನಡುವಿನ ಸಂಬಂಧವು η ಇದೆ ಮುಕ್ತ ಜಾಗದ ಪ್ರತಿರೋಧ ಆದ್ದರಿಂದ H Uηzˆ ಇದು ಮುಕ್ತ ಸ್ಥಳ 377 ರ ಪ್ರತಿರೋಧವಾಗಿದೆ √με ಇಲ್ಲಿ ಯಾವುದಾದರೂ z ಹ್ಯಾಟ್ ಆದರೂ ಸರಿ ಆದ್ದರಿಂದ ಇದು ನನ್ನ E ಇದು ನನ್ನ H ಈಗ ಇದನ್ನು ಬರೆಯುವ ಇನ್ನೊಂದು ಮಾರ್ಗವಿದೆ ಅದು E ಪಡೆಯುವ ಇನ್ನೊಂದು ಮಾರ್ಗವಾಗಿದೆ ನನ್ನ ಪ್ರಕಾರ H ಪಡೆಯುವ ಮೂಲ ಮಾರ್ಗವೆಂದರೆ ∇ × E ಅನ್ನು ತೆಗೆದುಕೊಳ್ಳುವುದು ಮತ್ತು ನಾನು ∇ × E ತೆಗೆದುಕೊಳ್ಳುವಾಗ ∇ × E − jωμH ಆದ್ದರಿಂದ ನಾನು ಈ ಸಮೀಕರಣವನ್ನು ಇಲ್ಲಿ ಸರಳೀಕರಿಸಿದಾಗ ∇ × E ಉಳಿದಿರುವ ಒಂದೇ ಒಂದು ಪದವಿದೆ d dUdx zˆ − jωμUηzˆ ಇದು ಸರಳ 1D ತರಂಗ ಸಮೀಕರಣವಾಗಿದ್ದು ಅದನ್ನು ಹೇಗೆ ಪರಿಹರಿಸಬೇಕೆಂದು ನಮಗೆ ತಿಳಿದಿದೆ ಆದ್ದರಿಂದ ಇಲ್ಲಿಂದ ನಾವು ಏನು ಬರೆಯಬಹುದು ಇದು zˆ ಉದ್ದಕ್ಕೂ ಇದೆ ಎಂದು ನಾವು ನೋಡಬಹುದು ಆದ್ದರಿಂದ ನಾವು ಅದನ್ನು ಸ್ಕೇಲಾರ್ ಸಮೀಕರಣವಾಗಿ ಪರಿವರ್ತಿಸಬಹುದು ನೀವು ಏನು ಪಡೆಯುತ್ತೀರಿ ಆದ್ದರಿಂದ ನಾನು ನಿಮ್ಮನ್ನು ಕೇಳಿದರೆ ಈ ಸಮೀಕರಣ ಎಲ್ಲಿ ನ್ಯಾಯಸಮ್ಮತವಾದದ್ದು ಇದು ಎಲ್ಲೆಡೆ ಮಾನ್ಯವಾಗಿರುತ್ತದೆ ಯಾವುದೇ ಬಿಂದುವನ್ನು ತೆಗೆದುಕೊಳ್ಳಿ x ಈ ಸಮೀಕರಣವು ಮಾನ್ಯವಾಗಿರಬೇಕು ಏಕೆಂದರೆ ಮೂಲತಃ ಇದು ನನಗೆ E ಮತ್ತು H ನಡುವಿನ ಸಂಬಂಧವನ್ನು ನೀಡುತ್ತದೆ ಈ ಸಮೀಕರಣದ ಮೂಲ ಅರ್ಥವನ್ನು ನೀವು ನೋಡಿದರೆ E ಗೆ H ಗೆ η ದಷ್ಟು ಅನುಪಾತವು ಇರಬೇಕು ಈಗ ಇದು ನಿಜಕ್ಕೂ ಒಂದು ಗಡಿ ಸ್ಥಿತಿಯಾಗಿದೆ ಏಕೆಂದರೆ ನಾನು ತರಂಗ ಸಮೀಕರಣವನ್ನು ಪಡೆಯಲು ಬಯಸುತ್ತೇನೆ ಎಂದು ಹೇಳೋಣ ತರಂಗ ಸಮೀಕರಣಕ್ಕೆ ಈಗ ಮುಕ್ತ ಜಾಗದಲ್ಲಿಲ್ಲ ಆದರೆ ಇಲ್ಲಿ ಗಾಜಿನ ಬ್ಲಾಕ್ ಅನ್ನು ಹೇಳಲು ನನಗೆ ಅವಕಾಶವಿದೆ ನನ್ನ ತರಂಗವು ಈ ರೀತಿ ಪ್ರಯಾಣಿಸುತ್ತಿದೆ ಅದರಲ್ಲಿ ಕೆಲವು ಪ್ರತಿಫಲಿಸುತ್ತದೆ ಅದರಲ್ಲಿ ಕೆಲವು ಬಹು ಪ್ರತಿಫಲನದ ಮೂಲಕ ಹೋಗುತ್ತದೆ ಏನಾದರೂ ಹೊರಬರುತ್ತದೆ ಮತ್ತು ನಾನು ಇದನ್ನು ಸಂಖ್ಯಾತ್ಮಕವಾಗಿ ಪರಿಹರಿಸಲು ಬಯಸುತ್ತೇನೆ ಹಾಗಾಗಿ ನನ್ನ ಕಂಪ್ಯೂಟೇಶನಲ್ ಡೊಮೇನ್ನ ತುದಿಗಳನ್ನು ನಾನು ಮಾಡುತ್ತೇನೆ ಎಂದು ನಾನು ಹೇಳುತ್ತೇನೆ ಈಗ ನಾನು ಇಲ್ಲಿ ಬರೆದಿರುವ ಈ ಸಮೀಕರಣವು ಈ ಹಂತದಲ್ಲಿ ಸಹ ಮಾನ್ಯವಾಗಿರಬೇಕು ಮತ್ತು ಈ ಹಂತದಲ್ಲಿ ಸಹ ಸರಿಯಾಗಿರಬೇಕು ಆದ್ದರಿಂದ ಇದು ವಾಸ್ತವವಾಗಿ ಹೌದು ಇದು ಗಡಿ ಸ್ಥಿತಿಯಾಗಿದೆ ನಾನು ಗಡಿ ಸ್ಥಿತಿಯನ್ನು ಗಡಿಯಲ್ಲಿ ಬರೆಯಬಾರದು ಅದು ಗಡಿ ಸ್ಥಿತಿಯಾಗಿದೆ ಈಗ ನೀವು ನೋಡಿದ್ದೀರಿ ಹಿಂದಿನ ಕೋರ್ಸ್ಗಳಲ್ಲಿ ನೀವು ಡಿರಿಚ್ಲೆಟ್ ಗಡಿ ಪರಿಸ್ಥಿತಿಗಳನ್ನು ನೋಡಿದ್ದೀರಿ ಡಿರಿಚ್ಲೆಟ್ ಗಡಿ ಸ್ಥಿತಿ ಏನು ಹೇಳುತ್ತದೆ ಡಿರಿಚ್ಲೆಟ್ ಗಡಿ ಸ್ಥಿತಿ ಎಂದರೇನು ವಿದ್ಯಾರ್ಥಿ ಇದು ಸ್ಥಿರವಾಗಿರುತ್ತದೆ ಸ್ಥಿರ ಸರಿ U ಸ್ಥಿರ ಸರಿ ಇತರ ಗಡಿ ಸ್ಥಿತಿ ಏನು ವಿದ್ಯಾರ್ಥಿ ನ್ಯೂಮನ್ ನ್ಯೂಮನ್ ಅದು ಏನು dxd U|xx0 ಸ್ಥಿರ ಸರಿ ಈ ಗಡಿ ಸ್ಥಿತಿ ಹೇಗಿತ್ತು ಇದು ಡಿರಿಚ್ಲೆಟ್ ಅಥವಾ ಇದು ನ್ಯೂಮನ್ ಆಗಿದ್ದರೆ ನೀವು ಇದನ್ನು ಹಾಗೆ dUdx jωμUη 0 ಎಂದು ಗಡಿಯಲ್ಲಿ ಬರೆಯಬಹುದು ಇದು ನ್ಯೂಮನ್ ಗಡಿ ಸ್ಥಿತಿಯೇ ನ್ಯೂಮನ್ ಗಡಿ ಸ್ಥಿತಿಯು ಈ ಪದವು ಸ್ಥಿರವಾಗಿದೆ ಎಂದು ಅರ್ಥೈಸುತ್ತದೆ ಆದರೆ ನಾನು ಈ ಪದವನ್ನು ನೋಡಿದರೆ ಇದನ್ನು ನಾನು ಡಿರಿಚ್ಲೆಟ್ ಗಡಿ ಸ್ಥಿತಿ ಎಂದು ಕರೆಯಬಹುದು ಆದ್ದರಿಂದ ವಾಸ್ತವವಾಗಿ ಇದು ಎರಡಲ್ಲ ಇದು ಮೂರನೆಯ ರೀತಿಯ ಗಡಿ ಸ್ಥಿತಿಯಾಗಿದೆ ಇದನ್ನು ರಾಬಿನ್ ಗಡಿ ಸ್ಥಿತಿ ಎಂದು ಕರೆಯಲಾಗುತ್ತದೆ ಕೆಲವರು ಇದನ್ನು ಮತ್ತೊಂದು ಗುಂಪಿನ ಜನರು ಇದನ್ನು ಪ್ರತಿರೋಧದ ಗಡಿ ಸ್ಥಿತಿ ಎಂದು ಕರೆಯುತ್ತಾರೆ ಮತ್ತು ಇನ್ನೊಂದು ಗುಂಪಿನ ಜನರು ಇದನ್ನು ಕರೆಯುತ್ತಾರೆ ವಿದ್ಯಾರ್ಥಿಸೊಮರ್ಫೆಲ್ಡ ಹೌದು ಅನೇಕ ಹೆಸರುಗಳಿವೆ ಸೊಮರ್ಫೆಲ್ಡ್ ಕೆಲವು ಜನರು ಇದನ್ನು ವಿಕಿರಣ ಗಡಿ ಎಂದು ಕರೆಯುತ್ತಾರೆ ಮತ್ತು ಆದ್ದರಿಂದ ಪ್ರತಿ ಸಮುದಾಯವು ಈ ಗಡಿ ಸ್ಥಿತಿಯನ್ನು ಮರುಶೋಧಿಸುತ್ತದೆ ಮತ್ತು ಅದಕ್ಕೆ ಅವರ ಹೆಸರನ್ನು ನೀಡುತ್ತಾರೆ ಆದ್ದರಿಂದ ಜನರ ಗುಣಮಟ್ಟದ ಪ್ರತಿರೋಧದ ಗಡಿ ಸ್ಥಿತಿಯನ್ನು ಸರ್ಕ್ಯೂಟ್ ಮಾಡುತ್ತದೆ ಚದುರುವ ಜನರು ಇದನ್ನು ವಿಕಿರಣ ಗಡಿ ಸ್ಥಿತಿ ಎಂದು ಕರೆಯುತ್ತಾರೆ ಆದರೆ ಆಲೋಚನೆಯೆಂದರೆ ನೀವು ಕಾರ್ಯದ ರೇಖೀಯ ಸಂಯೋಜನೆಯನ್ನು ಹೊಂದಿದ್ದೀರಿ ಮತ್ತು ಅದರ ವ್ಯುತ್ಪನ್ನವನ್ನು 0 ಕ್ಕೆ ಹೊಂದಿಸಲಾಗಿದೆ ಆದ್ದರಿಂದ ಸಾಮಾನ್ಯವಾಗಿ ಅದು ಏನು ಇದರ αU′ βU ಸ್ಥಿರ ಇದು ನಮ್ಮಲ್ಲಿರುವ ಒಂದು ರೀತಿಯ ಗಡಿ ಸ್ಥಿತಿಯಾಗಿದೆ ಆದ್ದರಿಂದ ನೀವು ಇದನ್ನು ಇಲ್ಲಿ ದುರ್ಬಲ ರೂಪದಲ್ಲಿ ನೆನಪಿಸಿಕೊಂಡರೆ ಎಂಡ್ ಪಾಯಿಂಟ್ಸ್ ಪದವು dUdx ವನ್ನು ಹೊಂದಿದೆ ಅದಕ್ಕಾಗಿಯೇ ಇದು ಉಪಯುಕ್ತವಾಗಲಿದೆ ನಾನು ಈ dUdx ಅನ್ನು ಈ ಇತರ ಪದದ ಪ್ರಕಾರ ಬದಲಿಸುತ್ತೇನೆ ಇಲ್ಲಿ ನಾವು ನೋಡುತ್ತೇವೆ ಅದು ಹೇಗೆ ಸರಳೀಕರಣಗಳಿಗೆ ಕಾರಣವಾಗುತ್ತದೆ ಆದ್ದರಿಂದ ಇಲ್ಲಿಯವರೆಗೆ ಸ್ಪಷ್ಟವಾದ FEM ಚೌಕಟ್ಟನ್ನು ಬಳಸಿಕೊಂಡು ಈ ಸಮೀಕರಣವನ್ನು ಪರಿಹರಿಸಲು ನಾವು ಪ್ರಯತ್ನಿಸುವುದನ್ನು ಮುಂದುವರಿಸುತ್ತೇವೆ